Wing loading ಕುರಿತು ನಮ್ಮ ಉಪನ್ಯಾಸವನ್ನು ಮುಂದುವರಿಸುತ್ತಿದ್ದೇವೆ ನಾವು ಅನ್ವೇಷಿಸಲು ಪ್ರಯತ್ನಿಸುತ್ತಿದ್ದೇವೆ ವಿವಿಧ ರೀತಿಯ ಮಿಷನ್ ಅವಶ್ಯಕತೆಗಳನ್ನು ನಿರ್ವಹಿಸಲು ನಾವು ಯಾವ ರೀತಿಯ ಅಥವಾ ಯಾವ ಪ್ರಮಾಣದ air loadingಅನ್ನು ಹೊಂದಿರಬೇಕು ಲಿಫ್ಟ್ ಲಿಫ್ಟ್ ಪ್ರಮಾಣವು wing areaಕ್ಕೆ ಅನುಪಾತದಲ್ಲಿರುತ್ತದೆ ಎಂದು ನೀವು ಚೆನ್ನಾಗಿ ಅರ್ಥಮಾಡಿಕೊಂಡಿದ್ದೀರಿ ಲಿಫ್ಟ್ನ ಪ್ರಮಾಣವು ರೆಕ್ಕೆಗಳು ವಾತಾವರಣದೊಂದಿಗೆ ತುಲನಾತ್ಮಕವಾಗಿ ಹಾರುವ ವೇಗಕ್ಕೆ ಅನುಪಾತದಲ್ಲಿರುತ್ತದೆ ಸಾಂದ್ರತೆ ಮತ್ತುangle of attack ಇತ್ಯಾದಿಗಳ ಹೊರತಾಗಿ ಇದು ಅಗತ್ಯವಾದ ವೇಗ ಅಥವಾ ವೇಗವನ್ನು ಹೊಂದಿದೆ ಎಂದು ಖಚಿತಪಡಿಸಿಕೊಳ್ಳಲು ನಾವು ಪ್ರಯತ್ನಿಸಿದಾಗ ತೂಕದ ಅನುಪಾತಕ್ಕೆ ಒತ್ತಡದ ದೃಷ್ಟಿಯಿಂದ ನಾವು ಯೋಚಿಸುತ್ತೇವೆ ಎಲ್ಲಾ ನಂತರ ಒತ್ತಡವು ನಿಮಗೆ ವೇಗವರ್ಧನೆಯನ್ನು ನೀಡುತ್ತದೆ ಮತ್ತು ಆದ್ದರಿಂದ ನಿರ್ದಿಷ್ಟ ತೂಕಕ್ಕೆ ಇತರ ನಿಯತಾಂಕಗಳನ್ನು ಸ್ಥಿರವಾಗಿರಿಸುವುದರಿಂದ ಅದು ಎಷ್ಟು ಎತ್ತುವಂತೆ ಮಾಡುತ್ತದೆ ಎಂಬುದನ್ನು ನೋಡಲು ನೀವು ಪ್ರಯತ್ನಿಸುತ್ತೀರಿ ಪ್ರದೇಶ ಯಾವುದು ಎಂಬುದರ ಕುರಿತು ನಾವು ಯೋಚಿಸುತ್ತೇವೆ ಅದಕ್ಕಾಗಿಯೇ ನಾವು ತೂಕ ಮತ್ತು wing area ನಡುವಿನ ಅನುಪಾತದ ಬಗ್ಗೆ ಚರ್ಚಿಸುತ್ತಿದ್ದೇವೆ ಅದು wing loading ಆಗಿದೆ ವಿಂಗ್ ಲೋಡಿಂಗ್ಗಾಗಿ ನಾವು ಮೊದಲ ಬಾರಿಗೆ ಮಾನ್ಯತೆ ಪೂರ್ಣಗೊಳಿಸಿದ್ದೇವೆ ಆದರೂ ನಾವು ಟೇಕ್ಆಫ್ ಬಗ್ಗೆ ಏನಾದರೂ ಮಾತನಾಡಿದ್ದೇವೆ ಆದರೆ ನಾನು ಭರವಸೆ ನೀಡಿದಂತೆ ನಾವು ಟೇಕ್ಆಫ್ ಬಗ್ಗೆ ಮಾತನಾಡುತ್ತೇವೆ ಟೇಕ್ಆಫ್ಗೆ wing loadingಅವಶ್ಯಕತೆ ಏನು CLmax ಅನ್ನು ಸ್ವಲ್ಪ ಹೆಚ್ಚು ಹೆಚ್ಚಿಸಬಲ್ಲ ಹೈ ಲಿಫ್ಟ್ ಸಾಧನಗಳನ್ನು ಸಹ ಅರ್ಥಮಾಡಿಕೊಳ್ಳಿ ಮತ್ತು ಅಂತಹ ಹೈ ಲಿಫ್ಟ್ ಸಾಧನಗಳ ಆಯ್ಕೆಯು ವಿನ್ಯಾಸ ಒಟ್ಟಾರೆ ವಿಮಾನ ಕಾರ್ಯಕ್ಷಮತೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಆ ಮುಂದುವರಿಕೆಯಲ್ಲಿ ನಾವು rate of climbಬಗ್ಗೆಯೂ ಮಾತನಾಡುತ್ತಿದ್ದೆವು ಮತ್ತು ತತ್ಕ್ಷಣದ ತಿರುವು ದರಗಳು ತತ್ಕ್ಷಣದ ತಿರುವು ದರಗಳು ಮತ್ತು ನಿರಂತರ ತಿರುವು ದರಗಳ ಬಗ್ಗೆ ನಾವು ಸಡಿಲವಾಗಿ ಚರ್ಚಿಸಿದ್ದೇವೆ ನೀವು ತಿರುಗುತ್ತಿರುವಾಗಲೆಲ್ಲಾ ನೀವು ಹೇಗೆ ತಿರುಗುತ್ತೀರಿ ನಾನು ಈ ರೀತಿ ಚಲಿಸುತ್ತಿದ್ದೇನೆ ನಾನು ತಿರುಗಲು ಬಯಸಿದರೆ ನಾನು ಬ್ಯಾಂಕ್ ಮಾಡಬೇಕು ಮತ್ತು ನಿರ್ದಿಷ್ಟ ದರವನ್ನು ಪಡೆಯಲು ಆ ಕೇಂದ್ರಾಭಿಮುಖ ವೇಗವರ್ಧನೆಯನ್ನು ಉತ್ಪಾದಿಸಲು ನಾನು ಆ ಲಿಫ್ಟ್ ಬಲವನ್ನು ಬಳಸಬೇಕಾಗುತ್ತದೆ ನೀವು ತಿರುವು ದರಗಳ ಬಗ್ಗೆ ಮಾತನಾಡುವಾಗಲೆಲ್ಲಾ ನೀವು ದಯವಿಟ್ಟು V nರೇಖಾಚಿತ್ರದಲ್ಲಿ ಪರಿಷ್ಕರಿಸಿ ಲೋಡ್ ಫ್ಯಾಕ್ಟರ್ ಮತ್ತು ಸ್ಪೀಡ್ ರೇಖಾಚಿತ್ರ ಇದು ಈ ರೀತಿಯದ್ದಾಗಿದೆ ಮತ್ತು ಈ ಹಂತವು ಮೂಲೆಯ ವೇಗವಾಗಿದ್ದು ಅದು CL CLmax ಆಗಿರುವ ವೇಗಕ್ಕೆ ಅನುಗುಣವಾಗಿರುತ್ತದೆ n ಗರಿಷ್ಠವಾಗಿರುತ್ತದೆ ಅದು ಅಗತ್ಯವಿರುವ ವೇಗ ದೊಡ್ಡ ಲೋಡ್ ಅಂಶದ ಲಾಭವನ್ನು ಮತ್ತು ನಿರ್ದಿಷ್ಟ ವೇಗದಲ್ಲಿ ಪಡೆಯಲು ನೀವು ಬಯಸಿದರೆ ನೀವು ಈ ವೇಗವನ್ನು ಕಾಪಾಡಿಕೊಳ್ಳದಿದ್ದರೆ ನೀವು ಈ n ಗರಿಷ್ಠವನ್ನು ಪಡೆಯುವುದಿಲ್ಲ ಅಥವಾ ನಿಮಗೆ ಪ್ರಕಾರವನ್ನು ಉತ್ಪಾದಿಸಲು ಸಾಧ್ಯವಾಗುವುದಿಲ್ಲ ವೇಗವರ್ಧನೆಯ ನೀವು ಸರಿಯಾಗಿ ಬಯಸುತ್ತೀರಿ ಆದ್ದರಿಂದ ಇದನ್ನು ನಿಮ್ಮ ಮನಸ್ಸಿನಲ್ಲಿಟ್ಟುಕೊಳ್ಳುವುದು ಬಹಳ ಮುಖ್ಯ ಈಗ ತತ್ಕ್ಷಣದ ತಿರುವು ದರದಲ್ಲಿ ತತ್ಕ್ಷಣದ ತಿರುವು ದರದಲ್ಲಿ ಏನಾಗುತ್ತದೆ ನಾವು ಮಾತನಾಡುತ್ತಿದ್ದೇನೆ ನಾನು ಈ ರೀತಿ ಹೋಗುತ್ತಿದ್ದೇನೆ ನಾನು ತಿರುಗುತ್ತಿದ್ದೇನೆ ಆದರೆ ವೇಗ ಕಡಿಮೆಯಾಗುತ್ತಿದೆಯೇ ಅಥವಾ ಎತ್ತರವನ್ನು ಕಳೆದುಕೊಳ್ಳುತ್ತಿದೆಯೇ ಎಂಬ ಬಗ್ಗೆ ನನಗೆ ತಲೆಕೆಡಿಸಿಕೊಳ್ಳುವುದಿಲ್ಲ ಆದ್ದರಿಂದ ಇದು ಈ ರೀತಿ ಮಾಡಬಹುದು ಆದರೆ ನಿರಂತರ ತಿರುವು ದರದಲ್ಲಿ ವೇಗವು ಸ್ಥಿರವಾಗಿರಬೇಕು ಎಂದು ನಾವು ಬಯಸುತ್ತೇವೆ ಸರಿ ಅದು ಏಕೆ ಮುಖ್ಯ ಇಲ್ಲಿಗೆ ಬನ್ನಿ ನಾನು ಮೂಲೆಯ ವೇಗದ ಲಾಭವನ್ನು ಪಡೆಯಲು ಬಯಸಿದರೆ ನಾನು corner speedನ್ನು ಕಾಪಾಡಿಕೊಳ್ಳಬೇಕು ನಾನು ತಿರುಗುತ್ತಿದ್ದೇನೆ ಮತ್ತು ನಾನು ಥ್ರೊಟಲ್ ಮತ್ತು ಎಲ್ಲವನ್ನು ಮುಟ್ಟುತ್ತಿಲ್ಲ ಎಂದು ಭಾವಿಸೋಣ ನಾನು ತತ್ಕ್ಷಣದ ತಿರುವು ಪಡೆಯಲಿದ್ದೇನೆ ಆದ್ದರಿಂದ ಇದು ವೇಗವನ್ನು ಕಡಿಮೆ ಮಾಡುತ್ತದೆ ಅದು ನೀವು ವೇಗವನ್ನು ಕಡಿಮೆ ಮಾಡುವ ಕ್ಷಣ ನೀವು ಎಲ್ಲೋ ಇಲ್ಲ ಆದ್ದರಿಂದ ನೀವು ಮೂಲೆಯ ವೇಗದ ಲಾಭವನ್ನು ಪಡೆಯಲು ಸಾಧ್ಯವಾಗುವುದಿಲ್ಲ ಮತ್ತು ನೀವು ಜಗಳವಾಡುವಾಗ ನಾಯಿಗಳ ಕಾದಾಟ ಅಥವಾ ವಿಮಾನವನ್ನು ಬೆನ್ನಟ್ಟುವಾಗ ಮತ್ತು ಯುದ್ಧದ ಸನ್ನಿವೇಶಕ್ಕೆ ಹೋಗುವಾಗ ನೀವು ತಿರುವು ಪಡೆಯುತ್ತಿದ್ದೀರಿ ಮತ್ತು ನಿಮ್ಮ ವೇಗವು ಎತ್ತರವನ್ನು ಕಡಿಮೆ ಮಾಡುತ್ತದೆ ಮತ್ತು ಕಳೆದುಕೊಳ್ಳುತ್ತಿದೆ ಎಂದು ಭಾವಿಸೋಣ ನಂತರ ನೀವು ಅನನುಕೂಲಕರ ಸ್ಥಾನದಲ್ಲಿದ್ದೀರಿ ಆದ್ದರಿಂದ ನೀವು ಗಾಳಿಯಲ್ಲಿ ಹೋರಾಟದ ಬಗ್ಗೆ ಮಾತನಾಡುವಾಗ ನಿರಂತರ ತಿರುವು ದರವು ಮುಖ್ಯವಾಗುತ್ತದೆ ನಮ್ಮ ತತ್ಕ್ಷಣದ ತಿರುವು ದರ ಎಂದು ನಾನು ನೆನಪಿಸಿಕೊಂಡರೆ W ನಿಂದ S q q CLmax ನಿಂದ n ಎಂದು ನಾವು ನೋಡಿದ್ದೇವೆ ಮತ್ತು nW ಗೆ ಸಮಾನವಾದ ಲಿಫ್ಟ್ ಮತ್ತು ಲಿಫ್ಟ್ ಅರ್ಧ rho V ಚದರ S CLmax ಆಗಿರುವ ಯಾವುದೇ CLmax ಮತ್ತು ಅಲ್ಲಿಂದ ನಾನು W ಅನ್ನು ಕಂಡುಹಿಡಿಯಬಹುದು ಎಸ್ ಮತ್ತು ಇದು ಆದರೆ ನೀವು ಟೇಕ್ಆಫ್ ಅಥವಾ ಲ್ಯಾಂಡಿಂಗ್ಗೆ ಹೋಗುವಾಗ ಈ ಸಿಎಲ್ಮ್ಯಾಕ್ಸ್ ಸಿಎಲ್ಮ್ಯಾಕ್ಸ್ ಅಲ್ಲ ಎಂಬ ಎಚ್ಚರಿಕೆಯ ಮಾತು ಆದ್ದರಿಂದ ಸಾಮಾನ್ಯ ವಿಮಾನಕ್ಕಾಗಿ ನಿಮಗೆ ಕಲ್ಪನೆಯನ್ನು ನೀಡಲು ನೀವು ತಿರುವು ಮಾಡುವಾಗ ನೀವು ಯಾವುದೇ ಫ್ಲಾಪ್ಗಳನ್ನು ಬಳಸುತ್ತಿಲ್ಲ ಏಕೆಂದರೆ ಅದು ಡ್ರ್ಯಾಗ್ ಬಲದಲ್ಲಿ ಹೆಚ್ಚಿನ ಹೆಚ್ಚಳವನ್ನು ಬಯಸುತ್ತದೆ ಆದರೆ ಹೌದು ಫೈಟರ್ಗೆ ವಿಶೇಷ ಫೈಟರ್ ಅಲ್ಲಿ ಫ್ಲಾಪ್ಗಳನ್ನು ಸಹ ನಿಯೋಜಿಸಲಾಗಿದೆ ಸಾಂಪ್ರದಾಯಿಕ CLmaxಗಿಂತ ಕೆಲವು CLmax ಅನ್ನು ಪಡೆಯಲು ಕೆಲವು ಫೈಟರ್ ಏರ್ಪ್ಲೇನ್ಗಳಿಗೆ ಫ್ಲಾಪ್ಗಳನ್ನು ಸಹ ನಿಯೋಜಿಸಲಾಗಿದೆ ಮತ್ತು CLmax ಆಗಿರಬಹುದು ಎಂಬ ಕಲ್ಪನೆಯನ್ನು ಹೊಂದಲು ನೀವು 0 6 ರಿಂದ 0 8 ರಷ್ಟನ್ನು ತೆಗೆದುಕೊಳ್ಳಬಹುದು ಸಂಕೀರ್ಣ ವಿಮಾನದ ಲೆಕ್ಕಾಚಾರದ ಉದ್ದೇಶ ಇದು 1 5 ಆಗಿರಬಹುದು ಆದರೆ ಈ ರೀತಿಯ ಕುಶಲತೆಯು ಬೃಹತ್ TW ಅನ್ನು ಬಯಸುತ್ತದೆ ಆದ್ದರಿಂದ ಇಲ್ಲಿಂದ ನಾವು ನಿರಂತರ ತಿರುವು ದರಗಳಿಗೆ ಬರಲು ಬಯಸುತ್ತೇವೆ ನಿರಂತರ ತಿರುವು ದರದಲ್ಲಿ ದಯವಿಟ್ಟು ಅರ್ಥಮಾಡಿಕೊಳ್ಳಿ ನಾನು ತಿರುಗಬೇಕಾದರೆ ಅದೇ ಸಮಯದಲ್ಲಿ ನಾನು ಎತ್ತರವನ್ನು ಕಳೆದುಕೊಳ್ಳುವುದಿಲ್ಲ ಅಥವಾ ವೇಗದಲ್ಲಿ ಇಳಿಕೆಯಾಗುವುದಿಲ್ಲ ಎಂದು ಖಚಿತಪಡಿಸಿಕೊಳ್ಳಬೇಕು ಅಂದರೆ ನಿರಂತರ ಸಮಯದಲ್ಲಿ ಟ್ರಸ್ಟ್ ಪ್ರಮುಖ ಪಾತ್ರ ವಹಿಸಬೇಕಾಗುತ್ತದೆ ತಿರುವು ದರ ಇದು ಯುದ್ಧ ಸನ್ನಿವೇಶಕ್ಕೆ ಮುಖ್ಯವಾಗಿದೆ ಮತ್ತು ನಾನು ಈಗ ನೋಡಲು ಪ್ರಯತ್ನಿಸಿದರೆ ಇದರ ಅರ್ಥವೇನು ನೀವು ಹೆಚ್ಚಿನ ಲಿಫ್ಟ್ ಅನ್ನು ಉತ್ಪಾದಿಸಬೇಕೆಂದು ನಿಮಗೆ ತಿಳಿದಿದೆ ಇದರಿಂದಾಗಿ ನೀವು ನಿರ್ದಿಷ್ಟ ಲೋಡ್ ಅಂಶವನ್ನು ಪಡೆಯುತ್ತೀರಿ ಮತ್ತು ನೀವು ಏನು ಮಾಡುತ್ತಿದ್ದೀರಿ ಎಂಬುದರ ಆಧಾರದ ಮೇಲೆ ಇದು 4 to 6g ಅಥವಾ 8g ಆಗಿರಬಹುದು ಆದ್ದರಿಂದ ಇಲ್ಲಿಂದ ನಾನು T by W into L by D ಗೆ ಬರೆಯಬಹುದು ಏಕೆಂದರೆ T D ಗೆ ಸಮನಾಗಿರುತ್ತದೆ nW ಗೆ ಸಮಾನವಾಗಿರುತ್ತದೆ ಆದ್ದರಿಂದ ನಾನು T by nW equal to D by L ಗೆ ಸಮನಾಗಿ ಬರೆಯಬಹುದು ಮತ್ತು ಅದು ನಾನು ನೇರವಾಗಿ T by nW equal to D by L ಅನ್ನು ನೇರವಾಗಿ ನೋಡಬಹುದು ಈಗ ನೀವು n equal to n max ಸಮನಾಗಿರುವಂತೆ ಮಾಡಲು ಪ್ರಯತ್ನಿಸುತ್ತಿದ್ದರೆ ಇಲ್ಲಿ ಎಲ್ಲೋ ಮೂಲೆಯ ವೇಗ ಇದು n ಗರಿಷ್ಠಕ್ಕೆ ಅನುಗುಣವಾಗಿರುತ್ತದೆ ಮತ್ತು ಇದು ಅನುಗುಣವಾದ ವೇಗವಾಗಿದೆ ಆದ್ದರಿಂದ ನಂತರ n ಗರಿಷ್ಠ T by W max and L by D max ಕ್ಕೆ ಸಮನಾಗಿರುತ್ತದೆ ಮತ್ತು ಒಮ್ಮೆ ನಾನು n ಗರಿಷ್ಠವನ್ನು ಬರೆಯುತ್ತೇನೆ T by W max into L by D max ಮತ್ತು L by D max ನಮಗೆ L by D ma ಮೂಲಕ ತಿಳಿದಿದೆ ನಾವೆಲ್ಲರೂ CL by CD max ಈ ಸಮಾನCL ಅನ್ನು ಪರಿಚಿತರಾಗಿದ್ದೇವೆ ಮತ್ತು ಇದು CLಮೌಲ್ಯವನ್ನು under root CD naught by Kನಿಂದ ಸರಿಪಡಿಸುವುದಿಲ್ಲ ಆದ್ದರಿಂದ CL equal to under root CD naught by K and K equal to 1 by pi aspect ratio e ಆದ್ದರಿಂದ ನಿಮ್ಮCL under root of pi aspect ratio e into CD naught ದಯವಿಟ್ಟು ಅರ್ಥಮಾಡಿಕೊಳ್ಳಿ ನಾವು ಯುದ್ಧದ ಬಗ್ಗೆ ಮಾತನಾಡುತ್ತಿದ್ದೇವೆ ಆದರೆ ನಾನು ಇಲ್ಲಿ ಬರೆಯುತ್ತಿರುವ ಸಂಬಂಧವು ಅವು ಸಬ್ಸೋನಿಕ್ ವೇಗಕ್ಕೆ ಸರಿಯಾಗಿವೆ ಮತ್ತು ಆ ಯುದ್ಧಗಳನ್ನು ಸಾಮಾನ್ಯವಾಗಿ ಸೋನಿಕ್ ವೇಗಕ್ಕಿಂತ ಕಡಿಮೆ ವೇಗದಲ್ಲಿ ನಡೆಸಲಾಗುತ್ತದೆ ಬಹುಶಃ ಸೆಕೆಂಡಿಗೆ 280 ಮೀಟರ್ ಸೆಕೆಂಡಿಗೆ ಕೆಟ್ಟ ಪ್ರಕರಣ 300 ಮೀಟರ್ ಎರಡನೆಯದಾಗಿ ನೀವು ನಿಜವಾಗಿಯೂ ಗಾಳಿ ಸುರಂಗ ಪರೀಕ್ಷೆಗೆ ಹೋಗಬೇಕು ಮತ್ತು ಆ ಡ್ರ್ಯಾಗ್ ಧ್ರುವವನ್ನು ಸರಿಯಾಗಿ ಪಡೆಯಬೇಕು ಆದ್ದರಿಂದ ಇವುಗಳು ಅಸಾಮರಸ್ಯ ಮತ್ತು WS ನಿಂದ q infinity ಸಮಾನವಾಗಿರುತ್ತದೆ ಆದ್ದರಿಂದ ಇದನ್ನು root pi aspect ratio is CD naught by n ನಿಂದ ಬಳಸಲಾಗುವು ಇಲ್ಲಿ q infinity free stream dynamic pressureವಾಗಿದೆ ಮತ್ತು ನಿಮಗೆ ದೊಡ್ಡದಾದ n ಬೇಕಾದಂತೆ ನಿಮ್ಮ ರೆಕ್ಕೆ ಲೋಡಿಂಗ್ ಅವಶ್ಯಕತೆ ಕಡಿಮೆಯಾಗುತ್ತದೆ ಎಂದು ನೀವು ನೋಡುತ್ತೀರಿ ಅದು ನಿಜ ಏಕೆಂದರೆ ಕೆಳಗೆ ಹೋಗುವುದರಿಂದ ಏನು ಅಂದರೆ ನಿಮಗೆ ದೊಡ್ಡ ಪ್ರದೇಶ ಬೇಕು ಅದಕ್ಕಾಗಿಯೇ ದೊಡ್ಡ ಲಿಫ್ಟ್ ಬರುತ್ತದೆ ಆದರೆ ನಂತರ ನಿಮ್ಮ ಒತ್ತಡದ ಮಿತಿ ಬರುತ್ತದೆ ದೊಡ್ಡ ಪ್ರದೇಶ ಎಂದರೆ ದೊಡ್ಡ ಡ್ರ್ಯಾಗ್ ಆದ್ದರಿಂದ ಇದು T W ಗರಿಷ್ಠವಾಗಿ ಬೇಡಿಕೆಯಿರುತ್ತದೆ ಆದ್ದರಿಂದ ಈ ಮೌಲ್ಯವು ತುಂಬಾ ಕಡಿಮೆ ಬರುತ್ತದೆ ಎಂದು ನೀವು ಕಂಡುಕೊಳ್ಳುತ್ತೀರಿ ಮತ್ತು ನಿಜವಾಗಿಯೂ ಅದು ಸಾಧ್ಯವೋ ಇಲ್ಲವೋ ಅಥವಾ ನಾನು ರೇಖಾತ್ಮಕವಾಗಿ ಹೆಚ್ಚಿಸಬೇಕೇ ಎಂದು ನೀವು ಅದನ್ನು ನಿಲ್ಲಿಸಬೇಕು ಕೆಲವು ಸ್ಥಳೀಯ ಸೂಪರ್ಚಾರ್ಜರ್ ಆಫ್ಟರ್ಬರ್ನರ್ ಅನ್ನು ಬಳಸುವ ಮೂಲಕ TW ಮೌಲ್ಯ ಅಥವಾ ಹಣವನ್ನು ಖರ್ಚು ಮಾಡಲು ನನಗೆ ಮನಸ್ಸಿಲ್ಲ ಅದು ಅಸಮರ್ಥವಾಗಿರಲಿ ಆದರೆ ಕನಿಷ್ಠ ಇದು ಕಾರ್ಯಕ್ಷಮತೆಯನ್ನು ಮಾಡುತ್ತದೆ ಆದ್ದರಿಂದ ಈ ಪರಿಕಲ್ಪನೆಗಳನ್ನು ನೀವು ಯಾವಾಗ ಸರಿಯಾಗಿ ಸಂಶ್ಲೇಷಿಸಲು ಪ್ರಯತ್ನಿಸುತ್ತಿದ್ದೀರಿ ಎಂದು ಆ ಎಲ್ಲಾ ಪ್ರಶ್ನೆಗಳನ್ನು ಕೇಳಲಾಗುತ್ತದೆ ಅದನ್ನು ನೋಡುವ ಇನ್ನೊಂದು ಮಾರ್ಗವಿದೆ ಅದು ಹೆಚ್ಚು ವಾಸ್ತವಿಕವಾಗಿದೆ ಮತ್ತು ಅದನ್ನು ಸಹ ಅನುಸರಿಸಲಾಗುತ್ತಿದೆ ಆದ್ದರಿಂದ ನಾನು ನಿರಂತರ ತಿರುವು ದರವನ್ನು ಹೇಳಿದಾಗ ನಾನು Thrustನ್ನು ಡ್ರ್ಯಾಗ್ಗೆ ಸಮನಾಗಿ ಊಹಿಸಿಕೊಂಡು ಆದರೆ ವೇಗವು ಕಡಿಮೆಯಾಗಲು ನಾನು ಬಯಸುವುದಿಲ್ಲ ಏಕೆಂದರೆ ನಾನು ನಿಗದಿತ ಮೂಲೆಯ ವೇಗದಲ್ಲಿ ಹಾರಲು ಸಾಧ್ಯವಾಗುವುದಿಲ್ಲ ಮತ್ತು ನಾನು ನಿಗದಿತ ಮೂಲೆಯ ವೇಗವನ್ನು ಹಾರಿಸದಿದ್ದರೆ ನಾನು n max ಮತ್ತು CL max ಅಥವಾ ಗರಿಷ್ಠ ಲೋಡ್ ಅಂಶದ ಲಾಭವನ್ನು ಸೇರಿಸಲು ಸಾಧ್ಯವಾಗುವುದಿಲ್ಲ ಆದ್ದರಿಂದ ನಾನು ಇದನ್ನು ಮಾಡಿದರೆ q infinity S CD naught plus n square W square by q infinity S pi aspect ratio e ಮತ್ತು ಅದರಿಂದ ಎಲ್ಲಿಂದ ಬಂದಿದೆ ಎಂದು ನಿಮಗೆ ತಿಳಿದಿದೆ ನೀವು ಪರಿಣಿತರು ಈ ಭಾಗವನ್ನು ನೀವು ಸುಲಭವಾಗಿ ಪಡೆಯಬಹುದು ನಿಮಗೆ ತಿಳಿದಿರುವ ಕಾರಣ n W ಗೆ ಸಮನಾಗಿ ಎತ್ತುವ ಮತ್ತು ಡ್ರ್ಯಾಗ್ನ ಈ ಭಾಗವು K CL square ವಾಗಿದ್ದು 1 by pi aspect ratio e k ಗ ಸಮವಾಗಿರುತ್ತದೆ ಆದ್ದರಿಂದ ನೀವು ಬದಲಿಯಾಗಿ ಈ ಅಭಿವ್ಯಕ್ತಿ ಪಡೆಯುತ್ತೀರಿ q infinity S CD naught plus n square W square by q infinity S pi aspect ratio e thrust ಕ್ಕೆ ಸಮನಾಗಿರುತ್ತದೆ ಮತ್ತು ನಾನು ಎಡಗೈ ಮತ್ತು ಬಲಗೈಯನ್ನು Wನಿಂದ ಭಾಗಿಸುತ್ತೇನೆ ಆದ್ದರಿಂದ ನಾನು T by W equal to q infinity CD naught by W by S plus W by S into n square pi q infinity aspect ratio e ಈ ಅಭಿವ್ಯಕ್ತಿ ನಾನು WS ಬರೆಯಲು ಮತ್ತಷ್ಟು ಮರುಹೊಂದಿಸಬಹುದು T by W plus minus under root T by W square minus 4 n square CD naught by pi aspect ratio e by 2 n square by q infinity pi aspect ratio e ಭಾಗಿಸಲಾಗಿದೆ ಮತ್ತು ಯುವಕರಿಗೆ ನೀವು ದಯವಿಟ್ಟು ಈ ಅಭಿವ್ಯಕ್ತಿಯನ್ನು ಇಲ್ಲಿಂದ ಪಡೆಯಬೇಕು ನೋಡಿ ಇದು WS ಆದ್ದರಿಂದ ನೀವು WS ಅನ್ನು ಕಂಡುಹಿಡಿಯಬಹುದು ಮತ್ತು ಇವು 2 rootsಗಳಾಗಿವೆ ಇಲ್ಲಿ ಮುಖ್ಯವಾದುದು wing loading ಆಗಿರಬಹುದು ಈ ಅಭಿವ್ಯಕ್ತಿಯ ನೈಜ ಅರ್ಥವನ್ನು ಪಡೆಯಲು ನೀವು TW ಅನ್ನು ಆರಿಸಬೇಕಾಗುತ್ತದೆ ಅದು 2 n CD naught by pi aspect ratio e under root B square minus 4AC ಇಲ್ಲಿಂದ 0 ಕ್ಕೆ ಸಮನಾಗಿರಬೇಕು wing loading ಅನ್ನು ಲೆಕ್ಕಿಸದೆ ಇದು ನಿಮಗೆ ಒಂದು ಸ್ಥಿತಿಯನ್ನು ನೀಡುತ್ತದೆ 2 n under root CD naught by pi aspect ratio e ಯಲ್ಲಿTW 2nಗೆ ಸಮನಾಗಿರುತ್ತದೆ ಎಂದು ಖಚಿತಪಡಿಸಿಕೊಳ್ಳಬೇಕು ಈ ಸಂಖ್ಯೆಗೆ ಒಂದು ಭಾವನೆಯನ್ನು ಹೊಂದಲು ನೀವು ಯಾವಾಗಲೂ n 2 ಆಗಿದ್ದರೆ ನೀವು ನೋಡಬಹುದು ಈ ಮೌಲ್ಯವು 2 ರಿಂದ 2 CD ವಿಶಿಷ್ಟ ಮೌಲ್ಯವಾಗಿದೆ 0 02 ಅನ್ನು ಪೈ 3 14 aspect ratio eದಿಂದ ಭಾಗಿಸಿ ಹೇಳೋಣ ಮತ್ತು 0 6 ನಾನು e ಮೌಲ್ಯವನ್ನು ತೆಗೆದುಕೊಳ್ಳುತ್ತಿದ್ದೇನೆ ಎಂದು ಹೇಳೋಣ ಆದ್ದರಿಂದ load factor ಒಂದು ನಿರ್ದಿಷ್ಟ ಮೌಲ್ಯಕ್ಕೆ wing loading ಹಕ್ಕನ್ನು ಲೆಕ್ಕಿಸದೆ T by W minimum ಏನು ಎಂಬುದರ ಬಗ್ಗೆ ನನಗೆ ಒಂದು ಸ್ಥೂಲವಾದ ಕಲ್ಪನೆಯನ್ನು ನೀಡುತ್ತದೆ ಅದು ಹೇಳುವ ಸಂಪರ್ಕ ಎಲ್ಲಿದೆ ನೀವು ಯಾವುದೇ wing loading ಮಾಡುತ್ತಿದ್ದೀರಿ ಆತ್ಮೀಯ ಸ್ನೇಹಿತ n ನ ವಿಭಿನ್ನ ಮೌಲ್ಯಗಳಿಗೆ TW ಈ ಸ್ಥಿತಿಯನ್ನು ಪೂರೈಸುತ್ತದೆ ಎಂದು ಖಚಿತಪಡಿಸಿಕೊಳ್ಳಬೇಕು ಆದ್ದರಿಂದ ನೀವು ವಿನ್ಯಾಸಗೊಳಿಸುವಾಗ ನೀವು ಇದನ್ನು ಪರಿಶೀಲಿಸಬೇಕು ಮತ್ತು ವಿನ್ಯಾಸ ಹಂತದಲ್ಲಿ ನೀವು CD naught aspect ratio and e ಯ ಕೆಲವು ನೈಜ ಮೌಲ್ಯವನ್ನು ತೆಗೆದುಕೊಳ್ಳಬೇಕು ಮತ್ತು ಅಲ್ಲಿಯೇ ಸಂಶ್ಲೇಷಣೆ ಸಂಖ್ಯಾಶಾಸ್ತ್ರೀಯ ದತ್ತಾಂಶದಿಂದ ಬರುತ್ತದೆ ಮತ್ತು ನೀವು angle of attackದಲ್ಲಿ ಹಾರುತ್ತಿದ್ದರೆ ಸ್ವಲ್ಪ ಹೆಚ್ಚು ಕಡಿಮೆ ನಂತರ ನೀವು ಇತರ ಲೆಕ್ಕಾಚಾರಕ್ಕೆ ತೆಗೆದುಕೊಂಡ ಯಾವುದೇ e ಮೌಲ್ಯವನ್ನು ಅದನ್ನು ಮೂವತ್ತು ಪ್ರತಿಶತದಷ್ಟು ಕಡಿಮೆ ಮಾಡಿ ಅದು ಉತ್ತಮ ಮಾರ್ಗಸೂಚಿಯಾಗಿದೆ ನೀವು ಈ ಪರಿಕಲ್ಪನೆಗಳನ್ನು ಬಳಸುತ್ತಿರುವಿರಿ ಎಲ್ಲಿ ಬೇಕಾದರೂ ಸರಿ ಆದ್ದರಿಂದ ನಾವು ಆ ಎಲ್ಲ ತಿಳುವಳಿ ಕೆಯನ್ನು ಹೇಗೆ ಸಂಶ್ಲೇಷಿಸಲಿದ್ದೇವೆ ಎಂದು ನಿಮಗೆ ತಿಳಿಯುತ್ತದೆ ಆದರೆ ನಿಮಗೆ ಈ ತಿಳುವಳಿಕೆ ಇಲ್ಲದಿದ್ದರೆ ಸಂಶ್ಲೇಷಣೆ ಅತ್ಯಂತ ಆಗುತ್ತದೆ ಕಷ್ಟ ಹಕ್ಕು ಅದಕ್ಕಾಗಿಯೇ ನಾನು ಈ ಸಮಯವನ್ನು ಕಳೆಯುತ್ತಿದ್ದೇನೆ ನೀವು ಸಂಶ್ಲೇಷಿಸಲು ಹೋಗುವಾಗ ನೀವು ಉಪನ್ಯಾಸ ನೀಡುತ್ತಿರುವಿರಿ ಎಂದು ನನ್ನ ಸ್ನೇಹಿತರೊಬ್ಬರು ದೂರಿದರು ಮತ್ತು ನೀವು ಯಾವುದೇ ಒಲಿಂಪಿಕ್ ಸ್ಪರ್ಧೆಗೆ ಹೋಗುವ ಮೊದಲು ಉತ್ತರವು ತುಂಬಾ ಸರಳವಾಗಿದೆ ನೀವು ನಿಮ್ಮ ತರಬೇತಿಯನ್ನು ಮಾಡಬೇಕು ಮನೆ ಪರಿಪೂರ್ಣ ಹಕ್ಕು ನೀವು ತರಬೇತಿಯ ಸಮಯದಲ್ಲಿ ಬೆವರು ಮಾಡಬೇಕು ಇದರಿಂದಾಗಿ ನೀವು ಕಾರ್ಯಕ್ಷಮತೆಯ ಸಮಯದಲ್ಲಿ ಕಿರುನಗೆ ಮಾಡಬಹುದು ಮತ್ತು ಯುವಕನು ಅನುಸರಿಸಬೇಕಾದ ವಿಧಾನವೇ ನಾನು ನಂಬುತ್ತೇನೆ ಮತ್ತು ನಾನು ಆ ನಿಟ್ಟಿನಲ್ಲಿ ಕೊಡುಗೆ ನೀಡಲು ಪ್ರಯತ್ನಿಸುತ್ತಿದ್ದೇನೆ ನಾವು ಈಗ ಏರಿಕೆ ದರವನ್ನು ಮತ್ತೆ ಭೇಟಿ ಮಾಡುತ್ತೇವೆ ಅಥವಾ ಏರಿಕೆ ಮತ್ತು ಗ್ಲೈಡ್ ದರವು ನಿಮಗೆ ಆ ಶೀರ್ಷಿಕೆಯನ್ನು ನೀಡುತ್ತದೆ ನೀವು ಎಲ್ಲಿ ಹತ್ತುವಾಗ ನಮ್ಮ ಮನಸ್ಸಿಗೆ ಬರುವ 2 ವಿಷಯಗಳಿವೆ ಒಂದು ಏರುವ ಕೋನ ಯಾವುದು ಇನ್ನೊಂದು ಏನೆಂದರೆ ಒಂದು ಏರುವ ಕೋನ ಇನ್ನೊಂದು ಇನ್ನೊಂದು ಏರಿಕೆಯ ದರ ಅದು ವೇಗದಲ್ಲಿ ಏರುತ್ತಿದೆ ಎಂದು ಭಾವಿಸೋಣ V ನಂತರ ನಾವು ತಿಳಿಯುತ್ತೇವೆ V sin gamma ಏರುವಿಕೆಯ ದರವಾಗಿದೆ ವಾಯುಯಾನ ಅಧಿಕಾರಿಗಳ ವಿಭಿನ್ನ ಮೌಲ್ಯಗಳ ಶಿಫಾರಸುಗಳನ್ನು ನಾವು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇವೆ ನೀವು ಇದನ್ನು ಸ್ಪಷ್ಟಪಡಿಸಿದ ನಂತರFAAESA ಅಥವಾ DGCA ಆಗಿರಬಹುದು ಮತ್ತು ನೀವು ವಿನ್ಯಾಸಕ್ಕೆ ಬರುವ ಮೊದಲು ನಾವು ಎಲ್ಲರ ಬಗ್ಗೆ ಒಂದು ಉಪನ್ಯಾಸಕ್ಕೆ ಹೋಗುತ್ತೇವೆ ವಿಶೇಷಣಗಳು ಸರಿ ಅದು ಮುಖ್ಯವಾಗಿದೆ ಏಕೆಂದರೆ ನೀವು ಆ ನಿಯಂತ್ರಕ ವಿಶೇಷಣಗಳನ್ನು ಅನುಸರಿಸದಿದ್ದರೆ ನಿಮಗೆ ಪ್ರಮಾಣಪತ್ರ ಅಥವಾ ವಾಯು ಯೋಗ್ಯತೆಯ ಪ್ರಮಾಣಪತ್ರ ಅಥವಾ ಸುರಕ್ಷತೆಯ ಪ್ರಮಾಣಪತ್ರ ಸಿಗುವುದಿಲ್ಲ ಆದ್ದರಿಂದ ಈ ಮೂಲಭೂತ ಅಂಶಗಳು ಸ್ಪಷ್ಟವಾದ ನಂತರ ನಾವು ಅದನ್ನು ಭೇಟಿ ಮಾಡುತ್ತೇವೆ ಮತ್ತೊಂದು ಪದವನ್ನು ಬಳಸಲಾಗುತ್ತಿದೆ ನಾನು ಏರುವ ಗ್ರೇಡಿಯಂಟ್ ಅನ್ನು ಸಾಮಾನ್ಯವಾಗಿ ನೋಡುತ್ತೇನೆ ನಾನು ಏರಲು ಬರೆಯುತ್ತಿದ್ದರೆ ಅದು minus D and in W sin gamma 0 ಕ್ಕೆ ಸಮನಾಗಿರುತ್ತದೆ ಸ್ಥಿರವಾದ ಏರಿಕೆಗೆ ಮತ್ತು ನೀವು sin gamma ಸಮಾನ T minus D by W ಅನ್ನು ಹೊಂದಿದ್ದೀರಿ ಅನ್ನು ಕ್ಲೈಂಬಿಂಗ್ ಗ್ರೇಡಿಯಂಟ್ ಎಂದು ಕರೆಯಲಾಗುತ್ತದೆ ಈಗ ನೀವು gammaಹಾರಾಟದ ಕೋನ ವಾಗಿರುವ sin gammaಎಂದರೆ ಏನು ಎಂದು ಅರ್ಥಮಾಡಿಕೊಂಡಿದ್ದೀರಿ ಈಗ ನಾನು ಈ ಅಭಿವ್ಯಕ್ತಿಯನ್ನು ಬಳಸಿದರೆ ನಾನು by W minus D by W ಗೆ G ಸಮನಾಗಿ ಬರೆಯಬಹುದು ಏಕೆಂದರೆ G T minus D by W ಆದ್ದರಿಂದ ನಾನು ಏನನ್ನೂ ಸರಿಯಾಗಿ ಮಾಡುತ್ತಿಲ್ಲ ಮತ್ತು ನಂತರ ನಾನು D by W ಅನ್ನು ಬರೆಯುತ್ತೇನೆT by W minus G ಇಲ್ಲಿಂದ ಇಲ್ಲಿಗೆ ಬರುತ್ತದೆ ಆದ್ದರಿಂದ ನಾನು D by W ಬರೆಯಬಹುದು ಇದು q infinity S CD naught plus q infinity S in to CL square by pi aspect ratio e ಮತ್ತು ನಾನು ಬರೆಯಬಹುದು ಆದ್ದರಿಂದ D by W ಇದು ನಾನು D by W ನಿಂದ ಬರೆಯಬಹುದು ಮತ್ತಷ್ಟು q CD naught by W by S ನಿಂದ ಬರೆಯಲಾಗುವು ಏಕೆಂದರೆ ಇಲ್ಲಿ W ಇರುತ್ತದೆ ನಾನು ಇಲ್ಲಿ W ಅನ್ನು ತಪ್ಪಿಸಿಕೊಂಡಿದ್ದೇನೆ D by W D ಎಂದರೆ half rho v square S CD naught half rho V square S into K CL square ಆದರೆ ಡಬ್ಲ್ಯೂನಿಂದ ಭಾಗಿಸಲಾಗಿದೆ ಆದ್ದರಿಂದ ಅದಕ್ಕಾಗಿಯೇ D by W ನಾನು ಇದೀಗ q CD naught by W by S W by S into 1 by q infinity pi aspect ratio e ನಾನು ಪದೇ ಪದೇ ಯುವ ಸ್ನೇಹಿತರಿಗೆ ಹೇಳುತ್ತೇನೆ ವೇದಿಕೆಯಲ್ಲಿ ಎಲ್ಲೋ ನಾನು ತಪ್ಪು ಬರೆಯುತ್ತಿದ್ದರೆ ದಯವಿಟ್ಟು ಈ ಅಭಿವ್ಯಕ್ತಿಯನ್ನು ಪಡೆದುಕೊಳ್ಳಿ ಆದ್ದರಿಂದ WD ಅನ್ನು W ಎಂದು S ವ್ಯಕ್ತಪಡಿಸಿದೆ ಈಗ ನಾನು ಈ ಸಮೀಕರಣಕ್ಕೆ ಹಿಂತಿರುಗಿ ಮತ್ತು ಇಲ್ಲಿ DW ಅಭಿವ್ಯಕ್ತಿಯಿಂದ ಬದಲಿಸುತ್ತೇನೆ ಮತ್ತು ಕೆಲವು ಮರುಜೋಡಣೆ ಮಾಡುತ್ತೇನೆ ಮತ್ತು W S ನಿಂದ T W minus G plus minus under root T by W minus G square minus 4 CD naught by pi aspect ratio e divided by 2 q infinity pi aspect ratio e ಇಲ್ಲಿ ಈ ಸಂಭಾವಿತ ವ್ಯಕ್ತಿಯು WS ನ ವಾಸ್ತವಿಕ ಮೌಲ್ಯವನ್ನು ಹೊಂದಿರಬೇಕಾದರೆ ಈ ಅಭಿವ್ಯಕ್ತಿಯನ್ನು ನೀವು ಮತ್ತೆ ನೋಡಿದರೆ ಇದರರ್ಥ ಈ ತಾರತಮ್ಯವು 0 ಕ್ಕಿಂತ ದೊಡ್ಡದಾಗಿದೆ ಅಥವಾ ಸಮನಾಗಿರಬೇಕು ಇಲ್ಲದಿದ್ದರೆ ಮೌಲ್ಯವು ಅವಾಸ್ತವ ಕಾಲ್ಪನಿಕವಾಗುತ್ತದೆ ಆದ್ದರಿಂದ ನೀವು ಏನು ಮಾಡುತ್ತೀರಿ ನೀವು ಪಡೆಯುವ ಸ್ಥಿತಿ ಏನು ಯಾವ ವಿನ್ಯಾಸಕನು ಬಹಳ ಮುಖ್ಯವಾದ ಮಾಹಿತಿಯಾಗಿ ಕಸಿದುಕೊಳ್ಳಲು ಪ್ರಯತ್ನಿಸುತ್ತಾನೆ ಆದ್ದರಿಂದ G plus 2 under root CD naught with pi aspect ratio eT by W ಗೆ ಸಮನಾಗಿರಬೇಕು ಎಂದು ಅದು ನಿಮಗೆ ತಿಳಿಸುತ್ತದೆ ನೀವು ಇಲ್ಲಿಗೆ ಬರುತ್ತಿರುವ ಸಂದೇಶ ಏನು ಮರೆಯಬೇಡಿ ನೀವು ಬಲಕ್ಕೆ ಏರುವ ಬಗ್ಗೆ ಮಾತನಾಡುತ್ತಿದ್ದೀರಿ ಏರುವುದು ಎಂದರೆ G ಜಿ ಎಂದರೆ T minus D by w ಆದ್ದರಿಂದ Gಯ ಒಂದು ನಿರ್ದಿಷ್ಟ ಮೌಲ್ಯಕ್ಕಾಗಿ ನೀವು ಬಯಸುವ ಯಾವುದೇ ಏರಿಕೆ ದರ ಆ ಸಂಖ್ಯೆಯನ್ನು ಇಲ್ಲಿ ಇರಿಸಿ ವಾಯುಬಲವಿಜ್ಞಾನವನ್ನು ಇಲ್ಲಿ ಇರಿಸಿ ನಂತರ ಟಿ ಬೈ ಡಬ್ಲ್ಯೂ ಈ ಸ್ಥಿತಿಯನ್ನು ಪೂರೈಸಬೇಕು ಎಂದು ನೀವು ಖಚಿತಪಡಿಸಿಕೊಳ್ಳಬೇಕು ಗ್ಲೈಡಿಂಗ್ ಬಗ್ಗೆ ಮಾಹಿತಿಯನ್ನು ನಾನು ಹೊರಹಾಕಲು ಬಯಸಿದರೆ ಒಮ್ಮೆ ನಾವು ಗ್ಲೈಡಿಂಗ್ ಮಾಡುತ್ತಿದ್ದರೆ ಇದರರ್ಥ ಯಾವುದೇ ಒತ್ತಡವಿಲ್ಲ ಆದ್ದರಿಂದ ಆ ಅಭಿವ್ಯಕ್ತಿಯಲ್ಲಿ ನಾನು ಬರೆದದ್ದನ್ನು T by W ಗೆ 0 ಗೆ ಸಮನಾಗಿ ಇರಿಸಿ ಆದ್ದರಿಂದ ಈ ಅಭಿವ್ಯಕ್ತಿಯಿಂದಲೇ ಗ್ಲೈಡಿಂಗ್ಗೆ ಯಾವ ರೀತಿಯ WSಅಗತ್ಯವಿದೆ ಎಂದು ಅದು ನಿಮಗೆ ನೀಡುತ್ತದೆ ಆದ್ದರಿಂದ ಗ್ಲೈಡಿಂಗ್ಗಾಗಿ ನೀವು TW 0 ಗೆ ಸಮನಾಗಿರಿ ಏಕೆಂದರೆ ಗ್ಲೈಡಿಂಗ್ ಸಮಯದಲ್ಲಿ ಯಾವುದೇ ಒತ್ತಡವಿಲ್ಲ ಆದ್ದರಿಂದ ನೀವು ಹಿಂದಿನ ಅಭಿವ್ಯಕ್ತಿಯನ್ನು WS ಅನ್ನು ಪಡೆಯಲು ಮತ್ತು ಸೀಲಿಂಗ್ ಗರಿಷ್ಠ ಸೀಲಿಂಗ್ ಎಂದು ನಿಮಗೆ ತಿಳಿದಿದೆ ಸೀಲಿಂಗ್ ಎಂದರೆ ಎತ್ತರಕ್ಕೆ ಏರುವ ಗರಿಷ್ಠ ದರ 0 ಎಂದು ಆದರೆ ನಾವು ಸಾಮಾನ್ಯವಾಗಿ service ceilingನೊಂದಿಗೆ ಕೆಲಸ ಮಾಡುತ್ತೇವೆ service ceilingಗಾಗಿ ಏರುವಿಕೆಯ ಗರಿಷ್ಠ ನಿಮಿಷಕ್ಕೆ ನೂರು ಅಡಿಗಳು ಆದ್ದರಿಂದ ನೀವು ಅದನ್ನು ಸೂಕ್ತ ಘಟಕವಾಗಿ ಪರಿವರ್ತಿಸಿ ನಂತರ G ಅನ್ನು 0 ಗೆ ಸಮನಾಗಿ ಇರಿಸಿ ಏಕೆಂದರೆ ಸಂಪೂರ್ಣ ಸೀಲಿಂಗ್ನಲ್ಲಿ ಏರಿಕೆಯ ದರವು 0 ಆಗಿರುತ್ತದೆ ಮತ್ತು ಸಂಪೂರ್ಣ ಸೀಲಿಂಗ್ಗೆ G0 ಗೆ ಸಮನಾಗಿರುತ್ತದೆ ಮತ್ತು ಅಭಿವ್ಯಕ್ತಿ ಪಡೆಯಿರಿ ಆ ಸ್ಥಿತಿಯಲ್ಲಿ T by W ಅನ್ನು ಹಾಕುವ ಮೂಲಕ ಅದು ಆ ಎತ್ತರದಲ್ಲಿರುವುದರಿಂದ ಒತ್ತಡ ಏನು ತೂಕ ಏನು ಆದ್ದರಿಂದ ನೀವು ಹೇಳುವುದಾದರೆ ಆ ಅಭಿವ್ಯಕ್ತಿ G ಜೊತೆಗೆ ಸಂಪೂರ್ಣ ಸೀಲಿಂಗ್ಗೆ 0 ಗೆ ಸಮನಾಗಿರುತ್ತದೆ ಏಕೆಂದರೆ G 0 ಸರಾಸರಿ ಏರಿಕೆಯ ದರ 0 ಆಗಿದೆ ಆದರೆ ನೀವು service ಸೀಲಿಂಗ್ಗೆ ಹೋಗಲು ಬಯಸಿದರೆ ಅದೇ ಅಭಿವ್ಯಕ್ತಿ ನೀವು ಬಳಸಬಹುದು ಆ ಅಭಿವ್ಯಕ್ತಿ ಬರೆಯಲು ನನಗೆ ಅವಕಾಶ ಮಾಡಿಕೊಡಿ ಆದ್ದರಿಂದ ನೀವು ಅದನ್ನು ಅನುಸರಿಸಲು ಸಾಧ್ಯವಾಗುತ್ತದೆ ಆದ್ದರಿಂದ ನಾನು ಪುನರಾವರ್ತಿಸುತ್ತೇನೆ ಗ್ಲೈಡಿಂಗ್ಗಾಗಿ wing ಲೋಡಿಂಗ್ ಯಾವುದು ಎಂದು ಕಂಡುಹಿಡಿಯಲು ನಾನು ಬಯಸಿದರೆ ನಾನು ಈ ಅಭಿವ್ಯಕ್ತಿಯನ್ನು ಬಳಸಬಹುದು ಏಕೆಂದರೆ TW ನಿಂದ ಗ್ಲೈಡಿಂಗ್ ಮಾಡಲು 0 ಆಗಿರುವುದರಿಂದ ನಾನು ಯಾವುದೇ ಒತ್ತಡವನ್ನು ಅನ್ವಯಿಸುತ್ತಿಲ್ಲ ನಾವು WS ಆ ಅಭಿವ್ಯಕ್ತಿಯನ್ನು ಇಲ್ಲಿ ಬಳಸಬಹುದು ಈ ಅಭಿವ್ಯಕ್ತಿಯಲ್ಲಿ TW0 ಇರಿಸುವ ಮೂಲಕ ಈಗ ನೀವು ಸೀಲಿಂಗ್ಗೆ ಹೋಗಲು ಬಯಸಿದರೆ ಏರುವಿಕೆಯ ಪ್ರಮಾಣ ನಿಮಿಷಕ್ಕೆ 100 ಅಡಿ ಎಂದು ಹೇಳೋಣ ನಾನು ಸೇವಾ ಸೀಲಿಂಗ್ ಬಗ್ಗೆ ಮಾತನಾಡುತ್ತಿದ್ದೇನೆ ಆಗ ನಾನು Gಯ ಸಮಾನ ಮೌಲ್ಯವನ್ನು ಕಂಡುಹಿಡಿಯಬೇಕು Gಏನು G ಎಂಬುದು ಸಮತಲ ವೇಗದಿಂದ ಲಂಬ ವೇಗದ ಅನುಪಾತವಾಗಿದೆ ಇದನ್ನು ನೋಡಿ ಇದು V ಮತ್ತು ಇದು gammaಎಂದು ನೀವು ನೋಡಿದರೆ ಇದು V sin gamma ಮತ್ತು tan gammaಸಮತಲ ವೇಗದಿಂದ ಲಂಬ ವೇಗ ಮತ್ತು ನೀವುsin gammaವನ್ನು ಸಹ ನೋಡಬಹುದು ಒಟ್ಟು ವೇಗದಿಂದ ಲಂಬ ವೇಗಕ್ಕೆ ಸಮಾನವಾಗಿರುತ್ತದೆ ಮತ್ತು ನಿಮ್ಮ G ಏನು G ಏನೂ ಅಲ್ಲ ಆದರೆ ಇದು Vvಎಂದರೇನು Vv ಎಂದರೆ ಏರಿಕೆಯ ದರ ಆದ್ದರಿಂದ ನೀವು ಏನು ಮಾಡುತ್ತೀರಿ ನಾನು ನಿಮಿಷಕ್ಕೆ ನೂರು ಅಡಿಗಳಷ್ಟು ಸೇವಾ ಸೀಲಿಂಗ್ಗೆ ಹೋಗುತ್ತಿದ್ದರೆ ನಾನು ನಿಮಿಷಕ್ಕೆ ಆ ನೂರು ಅಡಿಗಳನ್ನು ಲಂಬ ವೇಗಕ್ಕೆ ಪರಿವರ್ತಿಸುತ್ತೇನೆ ಅದು ಏರಿಕೆಯ ಪ್ರಮಾಣ ಆದ್ದರಿಂದ ಮತ್ತು ನಾನು ಯಾವ ವೇಗವನ್ನು ಭಾಗಿಸುತ್ತೇನೆ ಎಂದು ನನಗೆ ತಿಳಿದಿದೆ ನಾನು sin gamma ಮೌಲ್ಯವನ್ನು ಪಡೆಯುತ್ತೇನೆ ಅದು G ಯ ಮೌಲ್ಯವಾಗಿದೆ ನಾನು ಅದನ್ನು ಇಲ್ಲಿ ಇರಿಸಿದ್ದೇನೆ ಮತ್ತು TW ಏನು ಆ ಸ್ಥಳೀಯ ಸ್ಥಿತಿಗಾಗಿ ನಾನು ಅದನ್ನು ಇಲ್ಲಿ ಇರಿಸಿದ್ದೇನೆ ಮತ್ತು ನಾನು WS ನಿಮಗೆ ಬೇಕಾದ ಯಾವುದೇ ಪರಿಮಾಣದ ಸೇವೆಯ ಸೀಲಿಂಗ್ಗಾಗಿ ಯಾಕೆಂದರೆ ಸೇವಾ ಸೀಲಿಂಗ್ ಎಂದರೆ ಎತ್ತರಕ್ಕೆ ಏರುವ ದರ ನಿಮಿಷಕ್ಕೆ ನೂರು ಅಡಿ ಆಗುತ್ತದೆ ಆದ್ದರಿಂದ ಆ ಎತ್ತರದ ಭಾಗವನ್ನು TW ಸ್ಥಳೀಯ ಪರಿಸ್ಥಿತಿಗಳಿಂದನೋಡಿಕೊಳ್ಳುತ್ತಾರೆ CD naught ಏಕೆಂದರೆ ರೆನಾಲ್ಡ್ಸ್ ಸಂಖ್ಯೆ ವಿಭಿನ್ನವಾಗಿರುತ್ತದೆ ಆದ್ದರಿಂದ ಈ ಎಲ್ಲಾ ವಿಷಯಗಳನ್ನು ಈ ಅಭಿವ್ಯಕ್ತಿಗೆ ಒಳಪಡಿಸಲಾಗುತ್ತದೆ ನೀವು ಅದನ್ನು ಎಚ್ಚರಿಕೆಯಿಂದ ಬಳಸಬೇಕು ಮತ್ತು ಬಲಪಂಥೀಯ ಲೋಡಿಂಗ್ ಮೌಲ್ಯಗಳನ್ನು ಪಡೆಯಬೇಕು ಅಲ್ಲದೆ ಈ CD Naughtಯನ್ನು ನೀವು ಅರ್ಥಮಾಡಿಕೊಳ್ಳಬೇಕಾದ ಇನ್ನೊಂದು ವಿಷಯವು ಪ್ರಮುಖ ಪಾತ್ರ ವಹಿಸುವು ಮತ್ತು ನಿರ್ದಿಷ್ಟತೆಯ ದೃಷ್ಟಿಕೋನದಿಂದ ನಾನು ಕೊನೆಗೊಳ್ಳುವ ಮೊದಲು ಸ್ವಲ್ಪ ಹೆಚ್ಚು ಹೇಳುತ್ತೇನೆ ಎಂದು ನಾನು ಭಾವಿಸಿದೆ ನೀವು ಹೇಳುವ ಅವಳಿ ಎಂಜಿನ್ ವಿಮಾನವನ್ನು ಸರಿಯಾಗಿ ವಿನ್ಯಾಸಗೊಳಿಸುವಾಗ ಒಂದು ಎಂಜಿನ್ ವಿಫಲಗೊಳ್ಳುವ ಸಾಧ್ಯತೆಯಿದೆ ಆದರೆ ರಡ್ಡರ್ ಮೂಲಕ ನೀವು ಆಕಸ್ಮಿಕ ಕ್ಷಣವನ್ನು ನಿಯಂತ್ರಿಸಲು ಸಾಧ್ಯವಾಗುತ್ತದೆ ಆದರೆ ಸುರಕ್ಷತಾ ದೃಷ್ಟಿಕೋನದಿಂದ ಒಂದು ಎಂಜಿನ್ ವಿಫಲವಾದರೂ ಸಹ ನಿಗದಿತ ದರ ಏರುತ್ತದೆಲ್ಯಾಂಡಿಂಗ್ ಗೇರ್ ಹೊರಗಿರುವಾಗ ಡ್ರ್ಯಾಗ್ನಲ್ಲಿ ಹೆಚ್ಚಳ ಇರುತ್ತದೆ ಆದ್ದರಿಂದ ಅದು ಏರುವಿಕೆಯ ದರವನ್ನು ಬದಲಾಯಿಸುತ್ತದೆ ಏಕೆಂದರೆ ಏರುವಿಕೆಯ ದರ ಇದು ನಿಮಗೆ ಅಗತ್ಯವಿರುವ ಶಕ್ತಿಯಾಗಿದೆ ಮತ್ತು ಲಭ್ಯವಿರುವ ಯಾವುದೇ ಶಕ್ತಿಯು ಹೆಚ್ಚುವರಿ ಶಕ್ತಿಯಾಗಿದೆ ಆದ್ದರಿಂದ ಲ್ಯಾಂಡಿಂಗ್ ಗೇರ್ ಹೊರಗಿರುವಾಗ ನಿಮ್ಮ ಡ್ರ್ಯಾಗ್ ಹೆಚ್ಚಾಗುತ್ತದೆ ಡ್ರ್ಯಾಗ್ ಹೆಚ್ಚಾಗಲು ಕಾರಣವೇನು ಲ್ಯಾಂಡಿಂಗ್ ಗೇರ್ ಹೊರಗಿರುವಾಗ CD naught ಮೌಲ್ಯವು ಹೆಚ್ಚಾಗುತ್ತದೆ ನೀವು ಹತ್ತುವಾಗ ನಾನು ಫ್ಲಾಪ್ ಹಾಕುತ್ತಿದ್ದರೆ ಅದು ಈ ಲ್ಯಾಂಡಿಂಗ್ ಗೇರ್ CD naught ಫ್ಲಾಪ್ನೊಂದಿಗೆ ಹೆಚ್ಚಾಗುವು ಅವು ಹೆಚ್ಚಾಗುತ್ತವೆ ನಾನು ಈ ಏರಿಕೆಯನ್ನು ಶುದ್ಧ ವಿಮಾನಗಳಿಗೆ ಸಂಬಂಧಿಸಿದಂತೆ ಹೋಲಿಸುತ್ತಿದ್ದೇನೆ ಆದ್ದರಿಂದ ನೀವು ಈ ವಿಂಡ್ ಲೋಡಿಂಗ್ ಮತ್ತು ಎಲ್ಲವನ್ನೂ ಹುಡುಕುತ್ತಿರುವಾಗ ಸಿಡಿಯ ಮೌಲ್ಯವನ್ನು ನಾವು ಬಹಳ ಎಚ್ಚರಿಕೆಯಿಂದ ತೆಗೆದುಕೊಳ್ಳಬೇಕಾಗಿದೆ ಮತ್ತು ಅದಕ್ಕಾಗಿ ನಾನು ನಿಮಗೆ ಹೇಳಬಲ್ಲೆ ಟೇಕ್ಆಫ್ ಫ್ಲಾಪ್ ಸೆಟ್ಟಿಂಗ್ಗಾಗಿ ಇವು ತಾತ್ಕಾಲಿಕ ಸಂಖ್ಯೆ ಬಲ CD 0 02 ಮತ್ತು e ಸಾಮಾನ್ಯವಾಗಿ 5 ಪ್ರತಿಶತದಷ್ಟು ಕಡಿಮೆಯಾಗುತ್ತದೆ ಮತ್ತು ಫ್ಲಾಪ್ ಸೆಟ್ಟಿಂಗ್ ಇಳಿಯುವುದು ಗರಿಷ್ಠ ಹಕ್ಕು ಏಕೆಂದರೆ ನೀವು ಡ್ರ್ಯಾಗ್ ಅನ್ನು ಹೆಚ್ಚಿಸಲು ಬಯಸುತ್ತೀರಿ ಆದ್ದರಿಂದ CD naught ಅನ್ನು 0 05 ರಿಂದ 0 07 ರವರೆಗಿನ ಆರ್ಡರ್ ಪ್ರಮಾಣವನ್ನು ಹೆಚ್ಚಿಸಿದರೆ ಮತ್ತು e 10 ಪ್ರತಿಶತದಷ್ಟು ಕಡಿಮೆಯಾದರೆ ನಾವು ಆಶ್ಚರ್ಯಪಡುವುದಿಲ್ಲ ಆದ್ದರಿಂದ ಇವು 0 05 ರಿಂದ 0 07 ಪರಿಕಲ್ಪನಾ ವಿನ್ಯಾಸದಲ್ಲಿ ಅವನು ಇದನ್ನು ನೋಡಿಕೊಳ್ಳುತ್ತಾನೆ ಸ್ವಲ್ಪ ಸಂಪ್ರದಾಯವಾದಿಯಾಗಿರಬಹುದು ಎಂಬುದು ಡಿಸೈನರ್ ತಿಳಿದಿರಬೇಕಾದ ಕೆಲವು ಸಂಖ್ಯೆಗಳು ವಿಶಿಷ್ಟವಾಗಿ ಲ್ಯಾಂಡಿಂಗ್ ಗೇರ್ ಹಿಂತೆಗೆದುಕೊಳ್ಳುವ ಲ್ಯಾಂಡಿಂಗ್ ಗೇರ್ ಎಂದರೆ ನೀವು ಲ್ಯಾಂಡಿಂಗ್ ಗೇರ್ ಅನ್ನು ಹೊರಹಾಕುತ್ತಿದ್ದೀರಿ ನನ್ನ ಬಳಿ ಕ್ಲೀನ್ ಏರ್ಕ್ರಾಫ್ಟ್ CD naughtಇದೆ ಎಂದು ಭಾವಿಸೋಣ 0 02 ಎಂದು ಹೇಳೋಣ ಮತ್ತು ಒಮ್ಮೆ ನಾನು ಲ್ಯಾಂಡಿಂಗ್ ಗೇರ್ ಅನ್ನು ಹಾಕುತ್ತಿದ್ದೇನೆಂದರೆCD naught 0 02 ರಷ್ಟು ಹೆಚ್ಚಾಗಬಹುದು ಅದು ಗಣನೀಯವಾಗಿ ಆದ್ದರಿಂದ ಇವುಗಳು ನಾವು ಕಾನ್ಫಿಗರ್ ಮಾಡಲು ಪ್ರಯತ್ನಿಸುವ ಮೊದಲು ನಮ್ಮ ಮನಸ್ಸಿನ ಹಿಂದೆ ಇಡಬೇಕಾದ ವಿಷಯಗಳು ಈ ಉಪನ್ಯಾಸಗಳು ನಿಮಗೆ ಹೇಳುವುದು ಡಿಸೈನರ್ ಅವರು ಕೆಲವು ಮೂಲಭೂತ ನಿಯತಾಂಕಗಳನ್ನು ಪಡೆಯಲು ಪ್ರಯತ್ನಿಸುತ್ತಿರುವಾಗ ಏನನ್ನು ನೋಡಬೇಕು ಮತ್ತು ತಪ್ಪಿಸಲಾಗದ ಕೆಲವು ವ್ಯವಸ್ಥೆಗೆ ಅವು ಹೇಗೆ ಸೂಕ್ಷ್ಮವಾಗಿರುತ್ತವೆ ಎಂಬುದರ ಕುರಿತು ನಿಮಗೆ ಕಲ್ಪನೆಯನ್ನು ನೀಡಿ ನೀವು ಹೆಚ್ಚಾಗಿ ವಿಮಾನಕ್ಕಾಗಿ ಲ್ಯಾಂಡಿಂಗ್ ಗೇರ್ ಅನ್ನು ತಪ್ಪಿಸಲು ಸಾಧ್ಯವಿಲ್ಲ ಆದರೆ ನಿರ್ದಿಷ್ಟ ವಿಮಾನಕ್ಕಾಗಿ ನೀವು ನಿಜವಾಗಿಯೂ ಸಮಸ್ಯೆಯನ್ನು ಪರಿಹರಿಸುವಾಗ ಅದು ಎಷ್ಟು ಹೆಚ್ಚಾಗಿದೆ ಎಂಬುದನ್ನು ನಾವು ನೋಡುತ್ತೇವೆ ಬಹುಶಃ ನಾವು ಪ್ರಮಾಣಿತ ಡೇಟಾವನ್ನು ಬಳಸುತ್ತಿದ್ದೇವೆ ಲಭ್ಯವಿರುವ ಯಾವುದೇ ಡೇಟಾವನ್ನು ನಾನು ಹನ್ಸಾ 3 ವಿಮಾನಗಳಿಗೆ ಬಳಸುತ್ತೇನೆ ಆದ್ದರಿಂದ ನಾವು ಬರುವ ವಿಷಯಗಳು ಈ ತಿಳುವಳಿಕೆಯ ಹಕ್ಕಿನೊಂದಿಗೆ ನಮ್ಮನ್ನು ನಾವು ಸಿದ್ಧಪಡಿಸಿಕೊಳ್ಳಬೇಕಾದ ಒಟ್ಟು ಅಧ್ಯಯನ ಅಧ್ಯಯನ ಇರುತ್ತದೆ